ನಾನ್ ಹೋಮೋಜಿನಿಯಸ್ ODE ಗಳು ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್ ಹಿಂದಿನ ವಿಡಿಯೋದಲ್ಲಿ ನಾನು ಎರಡನೇ ಆರ್ಡರ್ ನ ಲೀನಿಯರ್ ಹೋಮೋಜೀನಿಯಸ್ ಸಮೀಕರಣ ವನ್ನು ಮೊದಲನೇ ಆರ್ಡರ್ ನ ಡೆರಿವೆಟಿವ್ ಇಲ್ಲದಿರುವ ಎರಡನೇ ಆರ್ಡರ್ ಲೀನಿಯರ್ ಸಮೀಕರಣಕ್ಕೆ ಸರಳಗೊಳಿಸುವ ಒಂದು ವಿಧಾನವನ್ನು ನಿಮಗೆ ನೀಡಿರುತ್ತೇನೆ ಅದು 2ನೇ ಆರ್ಡರ್ ನ ಸಮೀಕರಣದ ಸಾಮಾನ್ಯ ರೂಪ ವಾಗಿದೆ ಈ ವಿಡಿಯೋದಲ್ಲಿ ನಾವು ಆ ವಿಧಾನವನ್ನು ಒಂದು ಉದಾಹರಣೆಯ ಮೂಲಕ ಪ್ರಮಾಣೀಕರಿಸುತ್ತವೆ ಕೊಟ್ಟಿರುವ ಸಮೀಕರಣವನ್ನು ನಾವು ಪರಿಹರಿಸಬಹುದಾದ ಒಂದು ಸಮೀಕರಣಕ್ಕೆ ಸರಳಗೊಳಿಸುತ್ತೇವೆ ಈ ಸರಳಗೊಳಿಸಿದ ಸಮೀಕರಣವನ್ನು ನೀವು ಪರಿಹರಿಸಬಹುದಾಗಿದೆ ಆನಂತರ ಕೊಟ್ಟಿರುವ ಸಮೀಕರಣದ ಸಾಮಾನ್ಯ ಸೊಲ್ಯೂಶನ್ ಅನ್ನು ನೀವು ಪಡೆಯುತ್ತೀರಿ ನಾನ್ ಹೋಮೋಜಿನಿಯಸ್ ಸಮೀಕರಣಗಳಿಗೆ ನಿರ್ದಿಷ್ಟ ಸೊಲ್ಯೂಶನ್ ಗಳನ್ನು ಪಡೆಯುವ ಒಂದು ಸಾಮಾನ್ಯ ವಿಧಾನವಾದ ವೇರಿಯೇಶನ್ ಆಫ್ ಪ್ಯಾರಾಮೀಟರ್ಸ್ ವಿಧಾನವನ್ನು ಕೂಡ ನಾನು ನಿಮಗೆ ನೀಡಲಿದ್ದೇನೆ ಹೋಮೋಜೀನಿಯಸ್ ಸಮೀಕರಣದ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳಾದ y1 ಮತ್ತು y2 ಗಳನ್ನು ಕಂಡುಹಿಡಿದ ಮೇಲೆ ನೀವು ಹೋಮೋಜಿನಿಯಸ್ ಸಮೀಕರಣದ ಸಾಮಾನ್ಯ ಸೊಲ್ಯೂಷನ್ ಅನ್ನು ಅಂದರೆ yHxc1y1c2y2 ಅನ್ನು ಪಡೆಯಯಬಹುದು ನಿರ್ದಿಷ್ಟ ಸೊಲ್ಯೂಷನ್ ಅನ್ನು ಪಡೆಯಲು ನಮ್ಮಲ್ಲಿ ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್ ಎಂಬ ಒಂದು ಸಾಮಾನ್ಯ ವಿಧಾನವಿದೆ ಇಲ್ಲಿ ನಾವು ಮೊದಲಿಗೆ ಹೋಮೋಜಿನಿಯಸ್ ಸಮೀಕರಣದ ಸಾಮಾನ್ಯ ಸೊಲ್ಯೂಷನ್ ಆದ yHxc1y1c2y2 ಅನ್ನು ತೆಗೆದುಕೊಳ್ಳುತ್ತೇವೆ ಈ c1 ಮತ್ತು c2 ಗಳು ಯಾವುದೇ ಸ್ಥಿರಸಂಖ್ಯೆಗಳಾಗಿವೆ ಈ ಸ್ಥಿರಸಂಖ್ಯೆಗಳನ್ನು ನಾವು ಒಂದು ಫಂಕ್ಷನ್ ನಂತೆ ನಿರೂಪಿಸುತ್ತೇವೆ ಅಂದರೆ ಅವುಗಳನ್ನು c1x ಮತ್ತು c2x ಗಳೆಂದು ಪರಿಗಣಿಸುತ್ತೇವೆ ಅದಾದ ನಂತರ ನಾವು ypc1xy1c2y2 ಈ ರೂಪದಲ್ಲಿರುವ ಒಂದು ನಿರ್ದಿಷ್ಟ ಸೊಲ್ಯೂಷನ್ ಅನ್ನು ಹುಡುಕುತ್ತೇವೆ ಇಲ್ಲಿ y1 ಮತ್ತು y2 ಗಳು ನಿಮಗೆ ಈಗಾಗಲೇ ತಿಳಿದಿವೆ ಹಾಗೂ ನಾವು c1x ಮತ್ತು c2x ಗಳನ್ನು ಕಂಡುಹಿಡಿಯಲು ಬಯಸುತ್ತೇವೆ ಈ ವಿಧಾನವನ್ನು ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್ ಎಂದು ಕರೆಯುತ್ತೇವೆ ಏಕೆಂದರೆ ಈ c1 ಮತ್ತು c2 ಎಂಬ ಪ್ಯಾರಾಮೀಟರ್ ಗಳು ಈಗ ಬದಲಾಗುತ್ತವೆ ಆದರೆ ಮೊದಲಿಗೆ ನಾನು ಹಿಂದಿನ ವಿಡಿಯೋದಲ್ಲಿ ವಿವರಿಸಿದ ವಿಧಾನವನ್ನು ಪ್ರಮಾಣೀಕರಿಸುವ ಒಂದು ಉದಾಹರಣೆಯೊಂದಿಗೆ ನಾವು ಆರಂಭಿಸುತ್ತೇವೆ ಈಗ ಅದನ್ನು ಮಾಡೋಣ ಎರಡನೇ ಆರ್ಡರ್ ನ ಲೀನಿಯರ್ ಹೋಮೋಜಿನಿಯಸ್ ODE ಯನ್ನು ಸಾಮಾನ್ಯ ರೂಪ ಕ್ಕೆ ಒಂದು ನಿರ್ದಿಷ್ಟ ರೂಪಾಂತರ ದಿಂದ ಹೇಗೆ ಪರಿವರ್ತಿಸಬಹುದು ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ ನೀವು yxux v ಎಂಬ ರೂಪಾಂತರವನ್ನು ಬಳಸಬೇಕಾಗುತ್ತದೆ ಹಾಗೂ v ಇಲ್ಲಿ vxe 12x0xptdt v ಈ ರೂಪದಲ್ಲಿ ಇರಬೇಕು ಈಗ ನಾವು ಕೆಲವು ವೇರಿಯಬಲ್ ಗುಣಾಂಕ ಗಳಿರುವ ಸಮೀಕರಣಗಳನ್ನು ಹೇಗೆ ಪರಿಹರಿಸಬಹುದು ಎಂಬುದನ್ನು ನೋಡೋಣ 4x2y4xy16x2 1y0 ಈ ಸಮೀಕರಣವನ್ನು ನಾನು x0 ಇದ್ದಾಗ ಪರಿಹರಿಸುತ್ತೇನೆ ಹಾಗಾಗಿ ಇದು ನಿಮ್ಮ ಸಮೀಕರಣವಾಗಿದೆ ಈಗ ನಾನು ಏನು ಮಾಡುತ್ತೇನೆ ಎಂದರೆ v ಹಾಗೂ ಹೊಸ ಡಿಪೆಂಡೆಂಟ್ ವೇರಿಯಬಲ್ ಆದ u ಗಳನ್ನು ಬಳಸಿ ನಾನು ಡಿಪೆಂಡೆಂಟ್ ವೇರಿಯಬಲ್ y ಅನ್ನು ಆಯ್ದುಕೊಳ್ಳುತ್ತೇನೆ ಅಂದರೆ yxux v ಎಂದು ತೆಗೆದುಕೊಳ್ಳುತ್ತೇನೆ ಈ ಸಮೀಕರಣವನ್ನು ಒಂದು ಹೊಸ ಡಿಪೆಂಡೆಂಟ್ ವೇರಿಯಬಲ್ ಆದ ux ನಲ್ಲಿ ಸರಳಗೊಳಿಸಿದಾಗ ಮೊದಲನೇ ಆರ್ಡರ್ ನ ಟರ್ಮ್ ಅಂದರೆ dudx ಬಾರದಂತೆ ನಾನು v ಅನ್ನು ಆಯ್ದುಕೊಳ್ಳುತ್ತೇನೆ ಮೇಲಿನ ಸೂತ್ರವಾದ vxe 12x0xptdt v ಅನ್ನು ನಾನು v ಗೆ ಬಳಸಿದರೆ ನಮಗೆ ಮಿತಿ ಗಳು ತಿಳಿದಿಲ್ಲ ಏಕೆಂದರೆ ಡಿಫರೆನ್ಸಿಯಲ್ ಸಮೀಕರಣದ ಡೊಮೇನ್ x0 ಆಗಿದೆ ಮಿತಿಗಳಲ್ಲಿ ಯಾವುದೋ ನಾನ್ ಝೀರೋ ಮೌಲ್ಯಗಳನ್ನು ತೆಗೆದುಕೊಳ್ಳುವುದರಿಂದ ನೀವು ಅನಾವಶ್ಯಕವಾದ ಲೆಕ್ಕಾಚಾರಗಳನ್ನು ಮಾಡಬೇಕಾಗುತ್ತದೆ ಅದನ್ನು ತಪ್ಪಿಸುವ ಸಲುವಾಗಿ ನಾವು ಅನಿರ್ದಿಷ್ಟ ಇಂಟಿಗ್ರೇಷನ್ ಅನ್ನು ಬಳಸುತ್ತೇವೆ ಆದ್ದರಿಂದ vxce 12ptdt ಆಗಿದೆ ಈಗ ನಮಗೆ ಕೊಟ್ಟಿರುವ ಉದಾಹರಣೆಯಲ್ಲಿ ನಾನು v ಅನ್ನು ಕಂಡುಹಿಡಿಯಲು ಈ ಸೂತ್ರವನ್ನು ಬಳಸಿದರೆ ನನಗೆ vxe 121xdx ದೊರೆಯುತ್ತದೆ ಇಲ್ಲಿ px4x4x21x ಆಗಿದೆ ಹಾಗಾಗಿ vxe 12log x 1x ಆಗುತ್ತದೆ ಆದ್ದರಿಂದ yxux 1x ಇದು ಇಲ್ಲಿನ ರೂಪಾಂತರ ವಾಗುತ್ತದೆ ಈ ಮೇಲಿನ v ಅನ್ನು ನಾನು ಬಳಸಿದರೆ u ನ ಗುಣಾಂಕ ಏನಾಗುತ್ತದೆ ಎಂದರೆ vpxvqvvx34x 52 12x x 324 14x2x 12x 4x4 ಸಿಗುತ್ತದೆ ಇದು ಒಂದು ಸ್ಥಿರಸಂಖ್ಯೆಯಾದರೆ ಆಗ ನನ್ನ ಸಮೀಕರಣ u4u0 ಈ ರೀತಿಯಾಗಿರುತ್ತದೆ ಈಗ ನೀವು ಸಮೀಕರಣದಲ್ಲಿ uxeλx ಎಂದು ಬದಲಾಯಿಸಿದರೆ ನಿಮಗೆ 240 ದೊರೆಯುತ್ತದೆ ಇದರಿಂದ ನನಗೆ λ±2i ಸಿಗುತ್ತದೆ ಹಾಗಾಗಿ u1xei2x ಮತ್ತು u2xe i2x ಗಳು 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳಾಗಿವೆ ಈಗ ನಿಮಗೆ uxc1ei2xc2e i2x ದೊರೆಯುತ್ತದೆ ಅದನ್ನು ನೀವು uxd1cos 2x d2sin 2x ಈ ರೀತಿಯಾಗಿಯೂ ಬರೆಯಬಹುದು ಇಲ್ಲಿ d1c1c2 ಮತ್ತು d2i ಆಗಿವೆ ಈಗ ನೀವು ಕೊಟ್ಟಿರುವ ಸಮೀಕರಣಕ್ಕೆ ನಿಮ್ಮ ಸಾಮಾನ್ಯ ಸೊಲ್ಯೂಷನ್ y ಅನ್ನು yxux vx1xd1cos 2x d2sin 2x ಈ ರೀತಿಯಾಗಿ ಬರೆಯಬಹುದು ರಿಡಕ್ಷನ್ ನ ವಿಧಾನ ದಿಂದ ನೀವು ಕೆಲವು ಬಾರಿ ಈ ರೀತಿಯಲ್ಲಿ ಸಮೀಕರಣವನ್ನು ಪರಿಹರಿಸಬಹುದು ನಾವು ಪರಿಹರಿಸಿದ ಹಲವು ಉದಾಹರಣೆಗಳಲ್ಲಿ ಇದು ಒಂದಾಗಿದೆ ಇದು ಒಂದು ತಾತ್ಕಾಲಿಕ ವಿಧಾನವಾಗಿದೆ ಬೇರೆ ಸಂದರ್ಭಗಳಲ್ಲಿ y1 ಮತ್ತು y2 ಗಳನ್ನು ಹೇಗೆ ಪಡೆಯುವುದೆಂದು ನಿಮಗೆ ತಿಳಿದಿಲ್ಲ ಅದೊಂದು ವೇರಿಯಬಲ್ ಗುಣಾಂಕ ಗಳಿರುವ ಸಮೀಕರಣವಾಗಿದ್ದರೆ ಅಂದರೆ ಗುಣಾಂಕಗಳು x ನ ಯಾವುದೇ ಫಂಕ್ಷನ್ ಗಳಾಗಿದ್ದರೆ ನಿಮಗೆ ಒಂದು ಸೊಲ್ಯೂಷನ್ ತಿಳಿದಿರಬೇಕು ಆಗ ಮಾತ್ರವೇ ನೀವು ಇನ್ನೊಂದು ಸೊಲ್ಯೂಷನ್ ಅನ್ನು ಪಡೆಯಬಹುದು ಅಥವಾ ನೀವು ಅದನ್ನು ಈ ಮೇಲಿನ ಸಾಮಾನ್ಯ ರೂಪಕ್ಕೆ ತಂದರೆ ಆಗ ನೀವು ಸೊಲ್ಯೂಷನ್ ಅನ್ನು ಕಂಡುಹಿಡಿಯಬಹುದು ಅಂದರೆ ಅದು ಆಯ್ಲರ್ ಕೌಶಿ ವರ್ಗದ ಸಮೀಕರಣವಾಗಿರಬೇಕು ನೀವು ಸಮೀಕರಣವನ್ನು ಆ ರೂಪಕ್ಕೆ ತಂದರೆ ನಿಮಗೆ ಸ್ಥಿರಸಂಖ್ಯೆಗಳ ಗುಣಾಂಕಗಳಿರುವ ಸಮೀಕರಣಕ್ಕೆ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳು ದೊರೆಯುತ್ತವೆ ಈ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳಿಂದ ನೀವು ಸಾಮಾನ್ಯ ಸೊಲ್ಯೂಷನ್ ಅನ್ನು ರಚಿಸಬಹುದು ಎರಡನೇ ಆರ್ಡರ್ ನ ನಾನ್ ಹೋಮೋಜಿನಿಯಸ್ ಲೀನಿಯರ್ ODE ಗಳನ್ನು ಹೇಗೆ ಪರಿಹರಿಸಬಹುದು ಎಂಬುದನ್ನೂ ಕೂಡ ನಾವು ನೋಡಿದ್ದೇವೆ ಅದಕ್ಕಾಗಿ ಮೊದಲು ನೀವು ಅದರ ಹೋಮೋಜೀನಿಯಸ್ ಸೊಲ್ಯೂಷನ್ yH ಅನ್ನು ಲೆಕ್ಕ ಹಾಕುತ್ತೀರಿ ಅದರಲ್ಲಿ 2 ಸ್ಥಿರಸಂಖ್ಯೆಗಳು ಹಾಗೂ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳಾದ y1 ಮತ್ತು y2 ಗಳಿರುತ್ತವೆ ಒಮ್ಮೆ ನೀವು y1 ಮತ್ತು y2 ಗಳನ್ನು ತಿಳಿದುಕೊಂಡ ಮೇಲೆ ನಿರ್ದಿಷ್ಟ ಸೊಲ್ಯೂಷನ್ ಅನ್ನು ವೇರಿಯೇಶನ್ ಆಫ್ ಪ್ಯಾರಾಮೀಟರ್ಸ್ ಎಂಬ ಒಂದು ಸಾರ್ವತ್ರಿಕ ವಿಧಾನದಿಂದ ಪಡೆಯಬಹುದು

ypxyqxyfx x∈I R ಇದು ನಮ್ಮಲ್ಲಿರುವ ಸಮೀಕರಣವಾಗಿದೆ ಈಗ ನಾನು ಇದರ ಹೋಮೋಜೀನಿಯಸ್ ಸಮೀಕರಣವಾದ ypxyqxy0 ವನ್ನು ಪರಿಗಣಿಸುತ್ತೇನೆ yHxc1y1c2y2 ಇದರ ಸೊಲ್ಯೂಷನ್ ಆಗಿರುತ್ತದೆ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳಾದ ಈ y1 ಮತ್ತು y2 ಗಳನ್ನು ಕಂಡು ಹಿಡಿಯಲು ನನಗೆ ಸಾಧ್ಯವಿದೆ ಎಂದುಕೊಳ್ಳಿ ಆಗ ಈ ಹೋಮೋಜಿನಿಯಸ್ ಸಮೀಕರಣಕ್ಕೆ ನಿಮ್ಮಲ್ಲಿ ಸಾಮಾನ್ಯ ಸೊಲ್ಯೂಷನ್ ಇರುತ್ತದೆ ಈಗ ypxyqxyfx ಈ ಸಮೀಕರಣದ ಒಂದು ನಿರ್ದಿಷ್ಟ ಸೊಲ್ಯೂಷನ್ ypx ಅನ್ನು ನಾನು ಹೇಗೆ ಕಂಡುಹಿಡಿಯಬಹುದು ಸ್ಥಿರಸಂಖ್ಯೆಗಳ ಗುಣಾಂಕಗಳಾದ c1 ಮತ್ತು c2 ಗಳಿರುವ ಹೋಮೋಜಿನಿಯಸ್ ಸಮೀಕರಣದ ಸೊಲ್ಯೂಷನ್ ನಿಮ್ಮಲ್ಲಿ ಈಗಾಗಲೇ ಇದೆ ಈಗ ನಾನು ಈ c1 ಮತ್ತು c2 ಗಳನ್ನು x ನ ಫಂಕ್ಷನ್ ಗಳಾಗಿ ಬದಲಾಯಿಸಿದರೆ ಆಗ ನಿರ್ದಿಷ್ಟ ಸೊಲ್ಯೂಷನ್ ypxc1xy1c2y2 ಈ ರೂಪದಲ್ಲಿ ಇರುತ್ತದೆ ಎಂದು ನಾನು ಆಶಿಸಬಹುದು c1 ಮತ್ತು c2 ಗಳ ವೇರಿಯಬಲ್ ಫಂಕ್ಷನ್ ಗಳನ್ನು ನಾವು ಹುಡುಕುತ್ತಿದ್ದೇವೆ ಹಾಗಾಗಿ ಮೇಲಿನ ಸೊಲ್ಯೂಷನ್ ನಾನ್ ಹೋಮೋಜಿನಿಯಸ್ ಸಮೀಕರಣವನ್ನು ಪಾಲಿಸಬೇಕು ಆದ್ದರಿಂದ ypc1y1c2y2c1y1c2y2 ಮತ್ತುypc1y1c2y2c1y1c2y2c1y1c2y2c1y1c2y2 ಆಗಿವೆ

ಈಗ ನಾನು ಇದನ್ನು ಸರಳಗೊಳಿಸಿ ypc1y1c2y22c1y12c2y2c1y1c2y2 ಈ ರೀತಿಯಾಗಿ ಬರೆಯುತ್ತೇನೆ ವೇರಿಯೇಬಲ್ ಸ್ಥಿರಸಂಖ್ಯೆಗಳನ್ನು ಕಂಡುಹಿಡಿಯಲು ಈಗ yp ಮತ್ತು yp ಗಳನ್ನು ನಾನ್ ಹೋಮೋಜಿನಿಯಸ್ ಸಮೀಕರಣದಲ್ಲಿ ಬದಲಾಯಿಸಿ ನನಗೆ c1 ಮತ್ತು c2 ಗಳು ಒಂದು ನಿರ್ದಿಷ್ಟವಾದ ರೂಪದಲ್ಲಿ ಬೇಕಾಗಿದೆ ನಾನ್ ಹೋಮೋಜೀನಿಯಸ್ ಸಮೀಕರಣವನ್ನು ಪಾಲಿಸುವ c1 ಮತ್ತು c2 ಗಳ ಸಾಮಾನ್ಯ ಮೌಲ್ಯ ನನಗೆ ಬೇಕಾಗಿಲ್ಲ ಆದ್ದರಿಂದ ನಾನು c1 ಮತ್ತು c2 ಗಳನ್ನು ಒಂದು ನಿರ್ದಿಷ್ಟವಾದ ರೂಪದಲ್ಲಿ ಪಡೆಯಲು ಅವುಗಳ ಮೇಲೆ ಕೆಲವು ಶರತ್ತುಗಳನ್ನು ವಿಧಿಸಬಹುದು ನಾನು ypxc1xy1c2y2 ಈ ರೀತಿಯಾಗಿ ಆಯ್ದುಕೊಂಡಾಗ yp ನ ಮೇಲೆ ಕೆಲವು ಶರತ್ತುಗಳನ್ನು ಹಾಕಬಹುದು ಅದೇನೆಂದರೆ c1y1c2y20 eq ಆಗ yp ಟರ್ಮ್ ypc1y1c2y2c1y1c2y2 ಹೀಗೆ ಸಿಗುತ್ತದೆ ಈಗ ನೀವು yp yp ಮತ್ತು yp ಗಳ ಬದಲಾಗಿರುವ ಮೌಲ್ಯಗಳನ್ನು ನಾನ್ ಹೋಮೋಜಿನಿಯಸ್ ಸಮೀಕರಣದಲ್ಲಿ ಬದಲಾಯಿಸಿರಿ ಈ ರೀತಿ ಮಾಡಿದಾಗ ನನಗೆ c1y1c2y2c1y1c2y2pxc1y1pxc2y2qxc1y1qxc2y2f ಸಿಗುತ್ತದೆ c1 ಮತ್ತು c2 ಗಳಿಗೆ ಸಂಬಂಧಿಸಿದ ಟರ್ಮ್ ಗಳನ್ನು ಸಂಗ್ರಹಿಸಿ ನಾನು ಮೇಲಿನ ಸಮೀಕರಣವನ್ನು c1y1pxy1qxy1c2y2pxy2qxy2c1y1c2y2fx ಈ ರೀತಿಯಾಗಿ ಬರೆಯಬಹುದು c1 ಮತ್ತು c2 ಗಳು ಹೋಮೋಜೀನಿಯಸ್ ಸಮೀಕರಣಗಳನ್ನು ಪಾಲಿಸುತ್ತವೆ ಎಂದು ನನಗೆ ಈಗಾಗಲೇ ತಿಳಿದಿದೆ ಆದ್ದರಿಂದ y1 ಮತ್ತು y2 ಗಳ ಗುಣಾಂಕಗಳು ಅಥವಾ ಟರ್ಮ್ ಗಳು 0 ಆಗುತ್ತವೆ ಕೊನೆಯಲ್ಲಿ ನನ್ನಲ್ಲಿ c1y1c2y2fx ಇಷ್ಟೇ ಉಳಿಯುತ್ತದೆ ಇದು ನಿಮ್ಮ eq 2 ಆಗಿದೆ 2 ಇವುಗಳನ್ನು ನೀವು ಪರಿಹರಿಸಿದರೆ ನಿಮಗೆ c1 ಮತ್ತು c2 ಗಳು ದೊರೆಯುತ್ತವೆ c1 ಮತ್ತು c2 ಗಳನ್ನು ಪಡೆದ ಮೇಲೆ ಅವುಗಳನ್ನು ypxc1xy1c2y2 ಇದರಲ್ಲಿ ಬದಲಾಯಿಸಿ ಆಗ ನಿಮಗೆ ನಿರ್ದಿಷ್ಟ ಸೊಲ್ಯೂಶನ್ ದೊರೆಯುತ್ತದೆ ಮತ್ತು ಇವುಗಳನ್ನು ನೀವು ಮ್ಯಾಟ್ರಿಕ್ಸ್ ರೂಪದಲ್ಲಿ ಈ ರೀತಿಯಾಗಿ ಬರೆಯಬಹುದು

ಈ ಎರಡನೇ ಆರ್ಡರ್ ನ ಸಿಸ್ಟಮ್ ಅನ್ನು ಪರಿಹರಿಸುವುದು ಹೇಗೆಂದು ನಿಮಗೆ ಗೊತ್ತಿದೆ ಇಲ್ಲಿ Wy1y2 ರಾನ್ಸ್ಕಿಯನ್ ಆಗಿದೆ ಇದು ಗುಣಾಂಕಗಳ ಮ್ಯಾಟ್ರಿಕ್ಸ್ ನ ಡಿಟರ್ಮಿನಂಟ್ ಗೆ ಸಮನಾಗಿದೆ Wy1y2xy1 y2 y2y1 ಈಗ ಆಗಿದೆ ಇವುಗಳು ನನ್ನ c1 ಮತ್ತು c2 ಗಳು ಈ ವೆಕ್ಟರ್ ಅನ್ನು ತಿಳಿದ ಮೇಲೆ ನಾವು dc1dx y2fWy1y2 ಎಂದು ಬರೆಯಬಹುದು ಇದನ್ನು ಇಂಟಿಗ್ರೇಟ್ ಮಾಡಿದಾಗ ನನಗೆ c1 y2fWy1y2dx ಸಿಗುತ್ತದೆ ಅದೇ ರೀತಿಯಲ್ಲಿ dc2dxy1fWy1y2 ಆಗಿದೆ ಇದನ್ನು ಇಂಟಿಗ್ರೇಟ್ ಮಾಡಿದರೆ c2y1fWy1y2dx ದೊರೆಯುತ್ತದೆ ಇವುಗಳಿಂದ ನನಗೆ ಕೊನೆಯಲ್ಲಿ ypx ಸಿಗುತ್ತದೆ ಅದು ypx y1xx0xy2tftWy1y2tdty2x0xy1fWy1y2dt ಆಗಿದೆ ನಿಮಗೆ ypxx0xy2xy1t y1xy2tWy1y2tfdt ಈ ರೂಪದಲ್ಲಿ ನಿರ್ದಿಷ್ಟ ಸೊಲ್ಯೂಷನ್ ದೊರೆಯುತ್ತದೆ ನಿಮಗೆ y1 ಮತ್ತು y2 ಹಾಗೂ ದತ್ತ ನಾನ್ ಹೋಮೋಜಿನಿಯಸ್ ಟರ್ಮ್ ತಿಳಿದಿದ್ದರೆ ನೀವು ಈ ಇಂಟೆಗ್ರಲ್ ನ ಮೌಲ್ಯಮಾಪನೆಯನ್ನು ಮಾಡಿ ನಿರ್ದಿಷ್ಟ ಸೊಲ್ಯೂಷನ್ ಅನ್ನು ಕಂಡುಹಿಡಿಯಬಹುದು ಈ ಲೆಕ್ಕಾಚಾರಗಳನ್ನು ಹೇಗೆ ಮಾಡುವುದೆಂದು ಕೆಲವು ಉದಾಹರಣೆಗಳನ್ನು ನಾನು ನಿಮಗೆ ನೀಡಲಿದ್ದೇನೆ ಒಂದು ಸರಳವಾದ ಉದಾಹರಣೆಯನ್ನು ನಾನು ಆಯ್ದುಕೊಳ್ಳುತ್ತೇನೆ yycosec x ಇಲ್ಲಿ x0nπ n∈N ಆಗಿದೆ ಹೋಮೋಜೀನಿಯಸ್ ಸಮೀಕರಣವಾದ yy0 ಗೆ ಯಾವ ಸೊಲ್ಯೂಷನ್ ಇದೆ ಇದರ ಸೊಲ್ಯೂಷನ್ yHc1cos x c2sin x ಆಗಿದೆ ಇಲ್ಲಿ y1cos x ಮತ್ತು y2sin x ಆಗಿದೆ ಆದ್ದರಿಂದ ಇಲ್ಲಿ ypx ಯಾವುದು ಅದು ypxx0xcos t sin x cos x sin t cosec t dt ಇಲ್ಲಿ ಆದ್ದರಿಂದ ypxsinxx0xcot t dt cos xx0xdt sin x log |sin x | x cos x ಆಗಿದೆ ಕೆಳಗಿನ ಮಿತಿ ಯ ಮೌಲ್ಯವನ್ನು ನಿರ್ಲಕ್ಷಿಸಿ ಏಕೆಂದರೆ ಅದು ನಿಮಗೆ ಕೇವಲ ಒಂದು ಸ್ಥಿರಸಂಖ್ಯೆಯನ್ನು ಕೊಡುತ್ತದೆ ಆದ್ದರಿಂದ ಅದು ನಿರ್ದಿಷ್ಟ ಸೊಲ್ಯೂಷನ್ ಗೆ ಏನನ್ನೂ ಸೇರಿಸುವುದಿಲ್ಲ ಹೋಮೋಜೀನಿಯಸ್ ಸಮೀಕರಣದ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳನ್ನು ತಿಳಿದುಕೊಂಡ ಬಳಿಕ ನಾವು ಸ್ಥಿರಸಂಖ್ಯೆಗಳನ್ನು ಬದಲಾಗುವ ಫಂಕ್ಷನ್ ಗಳಾಗಿ ತೆಗೆದುಕೊಂಡು ಒಂದು ನಿರ್ದಿಷ್ಟ ಸೊಲ್ಯೂಷನ್ ಅನ್ನು ಇವುಗಳ ಕಾಂಬಿನೇಶನ್ ಆಗಿ ಪಡೆಯಬಹುದು ಈ ವಿಧಾನವನ್ನು ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್ ಎಂದು ಕರೆಯುತ್ತೇವೆ ಅದರ ಒಂದು ಉದಾಹರಣೆಯನ್ನು ಈಗ ನಾವು ನೋಡಿದ್ದೇವೆ ಇದು ವೇರಿಯೇಷನ್ ಆಫ್ ಪರಮೀಟರ್ಸ್ ವಿಧಾನದಿಂದ ಒಂದು ನಿರ್ದಿಷ್ಟ ಸೊಲ್ಯೂಷನ್ ಅನ್ನು ಪಡೆಯುವ ಅತ್ಯಂತ ಹೆಚ್ಚು ಸಾಮಾನ್ಯವಾದ ಮಾರ್ಗವಾಗಿದೆ ಮುಂದಿನ ವಿಡಿಯೋದಲ್ಲಿ ನಾನ್ ಹೋಮೋಜಿನಿಯಸ್ ಟರ್ಮ್ 3 ಮೂಲಭೂತ ಫಂಕ್ಷನ್ ಗಳ ಅಂದರೆ ಪಾಲಿನಾಮಿಯಲ್ sine ಮತ್ತು cos ಫಂಕ್ಷನ್ ಅಥವಾ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಗಳ ಒಂದು ಕಾಂಬಿನೇಷನ್ ಆಗಿರುತ್ತದೆ ಎರಡನೇ ಆರ್ಡರ್ ನ ಲೀನಿಯರ್ ಡಿಫರೆನ್ಷಿಯಲ್ ಸಮೀಕರಣದ ಬಲಭಾಗದಲ್ಲಿ ಈ ಮೂರು ಮೂಲಭೂತ ಫಂಕ್ಷನ್ ಗಳು ಹಾಗೂ ಅವುಗಳ ಕಾಂಬಿನೇಷನ್ ಗಳು ಇದ್ದರೆ ಆಗ ಒಂದು ನಿರ್ದಿಷ್ಟ ಸೊಲ್ಯೂಷನ್ ಅನ್ನು ಪಡೆಯಲು ನಿಮಗೆ ಯಾವಾಗಲೂ ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್ ನ ವಿಧಾನವನ್ನು ಬಳಸುವ ಅಗತ್ಯವಿಲ್ಲ ಸಮೀಕರಣದ ಬಲಭಾಗದಲ್ಲಿ ನಿಮ್ಮಲ್ಲಿ ಈ ಸರಳವಾದ ಮೂಲಭೂತ ಫಂಕ್ಷನ್ ಗಳು ಅಥವಾ ಅವುಗಳ ಕಾಂಬಿನೇಷನ್ ಗಳು ಇದ್ದರೆ ಆಗ ನೀವು ಅನಿರ್ಧಾರಿತ ಗುಣಾಂಕಗಳ ವಿಧಾನ ವನ್ನು ಬಳಸಬಹುದು ಈ ವಿಧಾನದ ಮೂಲತತ್ವವೇನೆಂದರೆ ನೀವು ಸಮೀಕರಣದ ಬಲಭಾಗವನ್ನು ನಾಶಗೊಳಿಸಬೇಕು ಏಕೆಂದರೆ ಈ ಸರಳವಾದ ಫಂಕ್ಷನ್ ಗಳು ಕೆಲವು ಸರಳವಾದ ಡಿಫರೆನ್ಸಿಯಲ್ ಸಮೀಕರಣಗಳನ್ನು ಪಾಲಿಸುತ್ತವೆ ಎಂದು ನಿಮಗೆ ಗೊತ್ತು ಆ ನಿರ್ದಿಷ್ಟ ಡಿಫರೆನ್ಸಿಯಲ್ ಸಮೀಕರಣದ ಆಪರೇಟರ್ ಅನ್ನು ನೀವು ಸಮೀಕರಣದ 2 ಪಾರ್ಶ್ವಗಳಲ್ಲಿ ಬಳಸಿದಾಗ ಬಲಭಾಗದಲ್ಲಿ ನಿಮಗೆ 0 ಸಿಗುತ್ತದೆ ಈ ರೀತಿ ನಾವು ಸಮೀಕರಣದ ಬಲಭಾಗವನ್ನು ನಾಶ ಮಾಡುತ್ತೇವೆ ಈ ನಾಶಮಾಡುವ ಪ್ರಕ್ರಿಯೆಯ ಜೊತೆಗೆ ಒಂದು ನಿರ್ದಿಷ್ಟ ಸೊಲ್ಯೂಷನ್ ನ ರೂಪವನ್ನು ಪಡೆಯಲು ಯತ್ನಿಸುತ್ತೇವೆ ಅದನ್ನು ನಾವು ದತ್ತ ಸಮೀಕರಣದಲ್ಲಿ ಬದಲಾಯಿಸಿ ಆ ಸ್ಥಿರಸಂಖ್ಯೆಗಳನ್ನು ಕಂಡು ಹಿಡಿಯುತ್ತೇವೆ ಇದು ಅನಿರ್ಧಾರಿತ ಗುಣಾಂಕಗಳ ವಿಧಾನ ವಾಗಿದೆ ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡಲಿದ್ದೇವೆ ಧನ್ಯವಾದಗಳು